ಸಾಲಿಡ್ವರ್ಕ್ಸ್ ಮುಂದುವರೆದ ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತ ನಮ್ಮ ಆನ್ಲೈನ್ ಎನ್ಪಿಟಿಇಎಲ್ ತರಗತಿಗಳಿಗೆ ಸುಸ್ವಾಗತ ಹಿಂದಿನ ತರಗತಿಗಳಲ್ಲಿ ನಾವು ಹಸ್ತಚಾಲಿತ ರೇಖಾಚಿತ್ರದ ಬಗ್ಗೆ ಕಲಿತಿದ್ದೇವೆ ಮತ್ತು ಅದರ ನಂತರ ನಾವು ಮೇಲ್ಮೈ ಮಾಡೆಲಿಂಗ್ ಅನ್ನು ತಿಳಿದಿದ್ದೇವೆ ಮತ್ತು ನಂತರ ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ ಬಗ್ಗೆ ತಿಳಿಯಲು ಪ್ರಯತ್ನಿಸಿದ್ದೇವೆ ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ನಲ್ಲಿ ಕೊನೆಯ ತರಗತಿಯಲ್ಲಿ ವಿಶೇಷವಾಗಿ ನಾವು 2 ಡಿ ರೇಖಾಚಿತ್ರಗಳನ್ನು ಕಲಿಯಲು ಪ್ರಯತ್ನಿಸಿದ್ದೇವೆ ಅವುಗಳನ್ನು ಹೇಗೆ ಸೆಳೆಯಬೇಕು ಎಂಬುದನ್ನು ತಿಳಿದಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು 2 ಡಿ ರೇಖಾಚಿತ್ರಗಳ ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ ಮತ್ತು ನಂತರ 3D ರೇಖಾಚಿತ್ರಗಳನ್ನು ನಿರ್ಮಿಸಲು ಮುಂದುವರಿಯುತ್ತೇವೆ ನಂತರ ನಾವು ವಿಭಾಗಗಳನ್ನು ಹೇಗೆ ನೋಡಬೇಕು ಎಂಬುದರ ಬಗ್ಗೆ ಕಲಿಯುತ್ತೇವೆ ನಮ್ಮ ಅವಧಿಯನ್ನು ಪ್ರಾರಂಭಿಸೋಣ ಸಾಲಿಡ್ವರ್ಕ್ಸ್ ಐಕಾನ್ ಅನ್ನು ಎರಡು ಸಾರಿ ಒತ್ತಿದ ನಂತರ ನಾವು ಈ ರೀತಿಯ ವಿಂಡೋವನ್ನು ಹೊಂದಿದ್ದೇವೆ ನಂತರ ನಾವು ಮೊದಲು ಕಲಿಯುತ್ತಿರುವುದೆಂದರೆ ಹೊಸ ಚಿತ್ರಕಲೆ ತೆರೆಯುವುದು ಅದರಲ್ಲಿ ನಾವು ಭಾಗದ ಬಗ್ಗೆ ಕಲಿಯುತ್ತಿದ್ದೇವೆ ನಂತರ ಓಕೆ ಒತ್ತಿ ನಂತರ ಈ ಪುಟ ತೆರೆಯುತ್ತದೆ ಈಗ ಯಾವುದೇ ರೇಖಾಚಿತ್ರವನ್ನು ನಾವು ಮುಂಭಾಗದ ಸಮತಲ ದಲ್ಲಿ ಪ್ರಾರಂಭಿಸಿ ಸೆಳೆಯಲು ಬಯಸುತ್ತೇವೆ ಮುಂಭಾಗದ ಸಮತಲ ವನ್ನು ನಾವು ಏಕೆ ಬಳಸಬೇಕೆಂಬುದಕ್ಕೆ ನಿರ್ದಿಷ್ಟ ಆದ್ಯತೆಯಿಲ್ಲ ಆದರೆ ಇದು ಇಂದಿನ ವರ್ಗಕ್ಕಾಗಿ ನಾವು ಅನುಸರಿಸುತ್ತಿರುವ ರೂಢಿಯಾಗಿದೆ ಈಗ ನಾವು ಆರ್ಕ್ಗಳು ಮತ್ತು ಇತರ ವಿಷಯಗಳ ಬಗ್ಗೆ ಕಲಿತಿದ್ದೇವೆ ಈಗ ನಾನು ಬಹು ಭುಜಾಕೃತಿಯನ್ನು ನಿರ್ಮಿಸಲು ಬಯಸಿದರೆ ಇಲ್ಲಿ 1 2 3 4 5 6 ಬದಿಗಳನ್ನು ಹೊಂದಿರುವ ಬಹುಭುಜಾಕೃತಿ ಇದೆ ಈಗ 6 ರ ಬದಲು ನಾನು 4 ಅನ್ನು ಹೊಂದಲು ಬಯಸಿದರೆ ಅದು ಇಲ್ಲಿ 4 ಬದಿಗಳ ಬಹುಭುಜಾಕೃತಿಯನ್ನು ನಿರ್ಮಿಸುತ್ತದೆ ಆದ್ದರಿಂದ ಇದು ಸಾರ್ವಕಾಲಿಕವಾಗಿ ವೃತ್ತವನ್ನು ನಿರ್ಮಿಸುತ್ತದೆ ಅದರ ಸುತ್ತಲಿನಲ್ಲಿ ಬಹುಭುಜಾಕೃತಿಯನ್ನು ನಿರ್ಮಿಸಲಾಗುತ್ತದೆ ಉದಾಹರಣೆಗೆ ನಾನು 8 ಸಂಖ್ಯೆಯನ್ನು ಅಲ್ಲಿ ಇಟ್ಟುಕೊಂಡು ಅಷ್ಟಭುಜಾಕೃತಿ ಅನ್ನು ನಿರ್ಮಿಸಲು ಹೋದರೆ ನಾವು ಆ ಗಾತ್ರದ ಅಷ್ಟಭುಜಾಕೃತಿ ಅನ್ನು ನಿರ್ಮಿಸುತ್ತೇವೆ ಈಗ ಇಲ್ಲಿ ನಾವು ಕೆಲವು ಕೋನಗಳನ್ನು ಹೊಂದಿದ್ದೇವೆ ನಾನು ಯಾವಾಗಲೂ 90 ಡಿಗ್ರಿಗಳನ್ನು ಮಾಡಬಹುದು ಮತ್ತು ಇದು 90 ಡಿಗ್ರಿಗಳಷ್ಟಿದೆ ಆದ್ದರಿಂದ ಎಲ್ಲವೂ ಜೋಡಣೆಯಾಗುವ ರೀತಿಯಲ್ಲಿ ಅದನ್ನು ತಿರುಗಿಸಲಾಗುತ್ತದೆ ನಾವು ಯಾವುದೇ ಬಹುಭುಜಾಕೃತಿಯನ್ನು ನಿರ್ಮಿಸುವ ವಿಧಾನ ಇದು ಈಗ ನಾನು ಬೇರೆ ಬಹುಭುಜಾಕೃತಿಗಳನ್ನು ನಿರ್ಮಿಸಲು ಬಯಸಿದರೆ ನಾನು ಮಾಡಬೇಕಾಗಿರುವುದು ಎಂದರೆ ಬಿಂದುವನ್ನು ಆರಿಸುವುದು ನನ್ನ ಮೌಸ್ ಅನ್ನು ಬೇರೆ ಸ್ಥಳಕ್ಕೆ ಸರಿಸಿ ಎಸ್ಕೇಪ್ ಬಟನ್ ಒತ್ತಿ ನಂತರ ನಾವು ಇನ್ನೊಂದು ಬಹುಭುಜಾಕೃತಿಯನ್ನು ನಿರ್ಮಿಸುವದು ಈಗ ನಾವು ಸ್ಪ್ಲೈನ್ ಅನ್ನು ನಿರ್ಮಿಸಲು ಮುಂದುವರಿಯೋಣ ಆದ್ದರಿಂದ ಸ್ಪ್ಲೈನ್ಗಾಗಿ ನೀವು ಆ ಬಟನ್ ಅನ್ನು ಆರಿಸಿ ಮುಂದಿನ ಬಿಂದುವಿನಿಂದ ಮುಂದಿನ ಬಿಂದುವಿಗೆ ಅದರಿಂದ ಮುಂದಿನ ಬಿಂದುವಿಗೆ ಅಲ್ಲಿಂದ ಅಲ್ಲಿಗೆ ಮತ್ತು ಹೀಗೆ ನಯವಾದ ವಕ್ರರೇಖೆಗಳನ್ನು ಸಂಪರ್ಕಿಸಲು ಆಸಕ್ತಿ ಹೊಂದಿದ್ದರೆ ಸ್ಪ್ಲೈನ್ ಇಂಟರ್ಪೋಲೇಷನ್ ಅಥವಾ ಸ್ಪ್ಲೈನ್ ವಕ್ರಾಕೃತಿ ಗಳು ಯಾವಾಗಲೂ ಉಪಯುಕ್ತವಾಗಿವೆ ಮತ್ತು ಇದು ವಿಭಿನ್ನ ರೀತಿಯ ಸ್ಪ್ಲೈನ್ಗಳನ್ನು ಸಹ ಹೊಂದಿದೆ ಸ್ಟೈಲ್ ಸ್ಪ್ಲೈನ್ ಸಮೀಕರಣ ಚಾಲಿತ ವಕ್ರರೇಖೆ ಅಲ್ಲಿ ನೀವು ಸಮೀಕರಣಗಳನ್ನು ಸಹ ನಿರ್ದಿಷ್ಟಪಡಿಸಬಹುದು ನಂತರ ನಾವು ಸ್ಕೆಚ್ ಫಿಲೆಟ್ ಸ್ಕೆಚ್ ಚಾಂಫರ್ ಬಗ್ಗೆ ಕಲಿಯಬಹುದು ನಾವು ಇದನ್ನು ಸುಗಮಗೊಳಿಸಿದ ಮೇಲ್ಮೈಗಳನ್ನು ನಿರ್ಮಿಸಲು ಬಯಸಿದಾಗಲೆಲ್ಲ ಇವುಗಳನ್ನು ಬಳಸಬಹುದು ಉದಾಹರಣೆಗೆ ನಾವು ಸ್ಕೆಚ್ ಫಿಲೆಟ್ ಅನ್ನು ಬಳಸೋಣ ಈ ಬದಿಗೆ ಒಂದು ತೀಕ್ಷ್ಣವಾದ ಮೂಲೆಯಿದೆ ನಾನು ಮೊದಲನೆಯದನ್ನು ಇಲ್ಲಿ ಮತ್ತು ಎರಡನೆಯದನ್ನು ಇಲ್ಲಿ ಆರಿಸಿಕೊಳ್ಳಲು ಬಯಸುತ್ತೇನೆ ಮತ್ತು ಈಗ ನೀವು ಹಳದಿ ಬಣ್ಣದಂತಹದನ್ನು ನೋಡುತ್ತೀರಿ ಅಲ್ಲಿ ತ್ರಿಜ್ಯವು 10 ಎಂಎಂ ರೀತಿ ಇರುವ ಫಿಲೆಟ್ ಅನ್ನು ತೋರಿಸುತ್ತಿದೆ ಅದರ ಬದಲಾಗಿ ನಾನು 20 ಎಂಎಂ ಅನ್ನು ನಿರ್ದಿಷ್ಟಪಡಿಸಲು ಹೋದರೆ ಅದು 20 ಎಂಎಂ ತ್ರಿಜ್ಯವನ್ನು ತೋರಿಸುತ್ತದೆ ಅದರ ಬದಲು ನಾನು 5 ಅನ್ನು ನಿರ್ದಿಷ್ಟಪಡಿಸಿದರೆ ಅದು ನಯವಾದ ಮೇಲ್ಮೈಯನ್ನು ನಿರ್ಮಿಸುತ್ತದೆ ಅದು ಮುಗಿದ ನಂತರ ನೀವು ಓಕೆ ಬಟನ್ ಒತ್ತಬೇಕು ನಾವು ಆ ಭಾಗವನ್ನು ಜೂಮ್ ಮಾಡುತ್ತಿದ್ದರೆ ಅದು ತೀಕ್ಷ್ಣವಾದ ಮೂಲೆ ಆಗಿರುವದಿಲ್ಲ ಅದು ಆಯಾಮವನ್ನು ಸಹ ತೋರಿಸುತ್ತದೆ 5 ರ ತ್ರಿಜ್ಯ ಹೊಂದಿರುವ ಫಿಲೆಟ್ ಇದೆ ಅದರಂತೆಯೇ ನಾವು ಚಾಂಫರ್ ಬಟನ್ ಅನ್ನು ಬಳಸೋಣ ಇಲ್ಲಿ ನಮಗೆ ಚಾಂಫರ್ ಇದೆ ಆದ್ದರಿಂದ ನಾವು ಇದನ್ನು ಮತ್ತು ಇದನ್ನು ಆರಿಸಿಕೊಳ್ಳೋಣ ಈಗ ನೀವು ಇದನ್ನು ನೋಡುತ್ತಿದ್ದರೆ ತೀಕ್ಷ್ಣವಾದ ಅಂಚುಗಳನ್ನು ಆ ಕಟ್ ನಿಂದ ತೆಗೆಯಲಾಗಿದೆ ಆ ಕಟ್ ಆ ಬಿಂದುಗಳ ನಡುವಿನ ಅಂತರವನ್ನು ಅಂದರೆ ನಾವು ಹೊಂದಿರುವ ಆ ಚಾಂಫರ್ ಈ ಸ್ಥಳದಿಂದ 10 ಮಿಮೀ ಮತ್ತು 10 ಮಿಮೀ ಎಂದು ತೋರಿಸುತ್ತದೆ ನಾವು ಚಾಂಫರಿಂಗ್ ಮತ್ತು ಫಿಲೆಟ್ ಅನ್ನು ಬಳಸುವ ವಿಧಾನ ಇದು ಕಳೆದ ತರಗತಿಯಲ್ಲಿ ಪವರ್ ಟ್ರಿಮ್ ಬಗ್ಗೆ ನಾವು ಕಲಿತಿದ್ದೇವೆ ನಾನು ಪವರ್ ಟ್ರಿಮ್ ಬಳಸಲು ಬಯಸಿದರೆ ನಾನು ಅದನ್ನು ಮಾಡಿದರೆ ಅದು ಆ ಎರಡು ಡೇಟಾ ಬಿಂದುಗಳ ನಡುವೆ ಇರುವ ವಸ್ತುವನ್ನು ತೆಗೆದುಹಾಕುತ್ತದೆ ಉದಾಹರಣೆಗೆ ಇಲ್ಲಿ ಮೊದಲ ಡೇಟಾ ಬಿಂದು ಎರಡನೇ ಡೇಟಾ ಬಿಂದು ಇದೆ ವಕ್ರರೇಖೆಯು ಇದೆ ಆದ್ದರಿಂದ ನಾನು ಪವರ್ ಟ್ರಿಮ್ ಅನ್ನು ಬಳಸಿದರೆ ಅದು ಆ ವಸ್ತುವನ್ನು ತೆಗೆದುಹಾಕುತ್ತದೆ ಆದರೆ ಇಲ್ಲಿ ನಾವು ಎಲ್ಲಿಂದ ಎಲ್ಲಿಯ ವರೆಗೆ ನಿರ್ಮಿಸಲಿದ್ದೇವೆ ಅಲ್ಲಿಯವರೆಗೂ ಸ್ಪ್ಲೈನ್ ಬಿಂದುಗಳಂತೆ ತೋರಿಸುತ್ತಿದ್ದರೂ ನಿರಂತರ ವಕ್ರರೇಖೆಯಾಗಿದೆ ಆದರೆ ನೀವು ಈ ಪವರ್ ಟ್ರಿಮ್ ಬಳಸಿದರೆ ಅದು ಸಂಪೂರ್ಣ ವಸ್ತುವನ್ನು ತೆಗೆದುಹಾಕುತ್ತದೆ ಬಿಂದುಗಳ ನಡುವೆ ನೀವು ಹೊಂದಿರುವ ಸಂಪೂರ್ಣ ವಸ್ತು ಏನೇ ಇರಲಿ ಅದು ತೆಗೆದು ಹಾಕಲ್ಪಡುತ್ತದೆ ಅದೇ ರೀತಿ ದೀರ್ಘವೃತ್ತವನ್ನು ನಿರ್ಮಿಸಲು ಆಸಕ್ತಿ ಹೊಂದಿದ್ದರೆ ಮೊದಲು ಒಂದು ಡೇಟಾ ಬಿಂದುವನ್ನು ಆರಿಸಬೇಕಾಗುತ್ತದೆ ಎರಡನೆಯ ಡೇಟಾ ಬಿಂದು ನಂತರ ನೀವು ಅದರ ಸುತ್ತಲೂ ಚಲಿಸುತ್ತಿದ್ದರೆ ನಿಮ್ಮ ದೀರ್ಘವೃತ್ತವನ್ನು ನೋಡಬಹುದು ನಂತರ ನೀವು ಪ್ರಮುಖ ಅಕ್ಷ ಸಣ್ಣ ಅಕ್ಷ ಈ ರೀತಿಯ ವಿಷಯವನ್ನು ಹೊಂದಿಸಲು ಬಯಸಿದರೆ ನಾವು ಯಾವಾಗಲೂ ಒಂದು ರೇಖೆಯನ್ನು ಬಳಸಬಹುದು ಆದ್ದರಿಂದ ಆ ರೇಖೆಯ ಆಯಾಮವನ್ನು ಆಧರಿಸಿ ನಾವು ಯಾವಾಗಲೂ ಈ ದೀರ್ಘವೃತ್ತ ವನ್ನು ಕುಗ್ಗಿಸಬಹುದು ಅಥವಾ ದೀರ್ಘವೃತ್ತ ವನ್ನು ವಿಸ್ತರಿಸಬಹುದು ಈಗ ಆಫ್ಸೆಟ್ ಜ್ಯಾಮಿತಿ ಎಂದು ಕರೆಯಲ್ಪಡುವ ಒಂದು ಘಟಕ ಇದೆ ಹಿಂದಿನ ತರಗತಿಗಳಲ್ಲಿ ಕಲಿತಿರುವಂತೆ ನಾವು ನಿರ್ಮಿಸುತ್ತಿರುವ ಮೇಲ್ಮೈಗಳಲ್ಲಿ ನಮಗೆ ಆಫ್ಸೆಟ್ ರೀತಿಯ ಮೇಲ್ಮೈಗಳ ಅಗತ್ಯವಿರುವದನ್ನು ನಾವು ನೋಡಿದ್ದೇವೆ ಆ ಉದ್ದೇಶಕ್ಕಾಗಿ ನಾವು ಈ ಆಫ್ಸೆಟ್ ಘಟಕಗಳನ್ನು ಬಳಸುತ್ತೇವೆ ಅದನ್ನು ಬಳಸಲು ನಾವು ಈ ಆಕಾರದ ವಸ್ತುವಿನಂತೆ ಅಷ್ಟಭುಜಾಕೃತಿ ಯನ್ನು ನಿರ್ಮಿಸೋಣ ಈಗ ಇದಕ್ಕಾಗಿ ಆಫ್ಸೆಟ್ ಅನ್ನು ನಿರ್ಮಿಸಲು ನಾನು ಬಯಸುತ್ತೇನೆ ಆದ್ದರಿಂದ ನಾನು ಮಾಡಬೇಕಾಗಿರುವುದು ಎಂದರೆ ಮೊದಲು ಆ ಬಿಂದುವನ್ನು ಆರಿಸಿ ಆ ವಸ್ತುವನ್ನು ಆರಿಸಿ ನಂತರ ಆಫ್ಸೆಟ್ ಅನ್ನು 10 ಎಂಎಂ ಅಥವಾ ಬಹುಶಃ 20 ಎಂಎಂ ಎಂದು ಬಳಸಿ ನಾವು ಆಫ್ಸೆಟ್ ನಿರ್ಮಿಸಲು ಹೊರಟಿದ್ದೇವೆ ನಾವು ಅದನ್ನು ಒತ್ತಿದ ನಂತರ ನಾವು ಓಕೆ ಒತ್ತ ಬಹುದು ಆದ್ದರಿಂದ ಅದರ ಹೊರಗೆ ಅದು ಆ ಆಫ್ಸೆಟ್ ಅನ್ನು ನಿರ್ಮಿಸಲು ಹೊರಟಿದೆ ನಾವು ಅದನ್ನು ಒಳಗೆ ಬದಲಾಯಿಸಲು ಬಯಸುತ್ತೇವೆ ನಾವು ಮಾಡಬೇಕಾಗಿರುವುದು ಏನೆಂದರೆ ಆಫ್ಸೆಟ್ ಅನ್ನು ಈಗ ವಿರುಧ್ಢವಾಗಿ ಮಾಡಿ ಆದ್ದರಿಂದ ನಾವು ಅದನ್ನು ಒಳಗೆ ನಿರ್ಮಿಸಬಹುದು ಆದ್ದರಿಂದ ಯಾವಾಗಲೂ ವಿಭಿನ್ನ ಆಯ್ಕೆಗಳಿವೆ ಮತ್ತು ಈ ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಆರಿಸುವುದರ ಆಧಾರದ ಮೇಲೆ ನಾವು ಆಂತರಿಕ ಬಾಹ್ಯ ರೀತಿಯ ವಸ್ತುಗಳನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಈ ಲೀನಿಯರ್ ಸ್ಕೆಚ್ ಪ್ಯಾಟರ್ನ್ ಎಂದು ನಾವು ಕರೆಯಲ್ಪಡುವ ಕರೆಯುವ ಇನ್ನೊಂದು ಉತ್ತಮ ವಿಷಯವಿದೆ ಉದಾಹರಣೆಗೆ ನಾನು ಅನೇಕ ವಸ್ತುಗಳನ್ನು ಅಡ್ಡ ಸಾಲು ಅಥವಾ ಕಂಬಸಾಲು ನಲ್ಲಿ ಉತ್ಪಾದಿಸಲು ಬಯಸುತ್ತೇನೆ ವೃತ್ತದ ನಂತರ ವೃತ್ತ ನಂತರ ಮತ್ತೆ ವೃತ್ತ ಹೀಗೆ ನಾನು ನಿರ್ಮಿಸಲು ಬಯಸುತ್ತೇನೆ ಅದಕ್ಕಾಗಿ ನಾವು ಈ ಲೀನಿಯರ್ ಸ್ಕೆಚ್ ಪ್ಯಾಟರ್ನ್ ಅನ್ನು ಬಳಸುತ್ತೇವೆ ಅದನ್ನು ಬಳಸೋಣ ವೃತ್ತದಂತೆಯೇ ಈ ವಸ್ತುವನ್ನು ನಾವು ಪುನರಾವರ್ತಿಸಲು ಬಯಸುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಈ ಲೀನಿಯರ್ ಸ್ಕೆಚ್ ಪ್ಯಾಟರ್ನ್ ಒತ್ತಬೇಕು ನಂತರ ಅದು ಎಷ್ಟು ದೂರದಲ್ಲಿ ಬೇಕು ಎಂದು ಕೇಳುತ್ತದೆ ಆದ್ದರಿಂದ ಬಹುಶಃ ನಾವು 20 ಮಿಮೀ ಎಂದು ಹೇಳೋಣ ಅದು ಒಂದು ವಿಷಯ ಬಹುಶಃ 60 ಮಿಮೀ ಅನ್ನು ನಾವು ನಿರ್ದಿಷ್ಟಪಡಿಸಲು ಬಯಸುತ್ತೇವೆ ಅಂತಹ ರೀತಿಯ ವಸ್ತುಗಳನ್ನು ನಾವು ಎಕ್ಸ್ ದಿಕ್ಕಿನಲ್ಲಿ ನಾಲ್ಕು ಸಂಖ್ಯೆಯಲ್ಲಿ ಹೊಂದಲು ಬಯಸುತ್ತೇವೆ ನಂತರ ನೀವು 1 2 3 4 ಅನ್ನು ನೋಡಬಹುದು ಇದೇ ರೀತಿ ನಾವು ಎರಡು ಸಾಲುಗಳನ್ನು ಹೊಂದಲು ಬಯಸುತ್ತೇವೆ ಮೊದಲ ಸಾಲು ಮತ್ತು ಎರಡನೇ ಸಾಲನ್ನು ನಾವು ಹೊಂದಲು ಬಯಸುತ್ತೇವೆ ಆ ಉದ್ದೇಶಕ್ಕಾಗಿ ವೈ ಅಕ್ಷದಲ್ಲಿ ನಾವು ಎರಡು ಸಾಲುಗಳನ್ನು 40 ಮಿ ಮೀ ಅಂತರದಲ್ಲಿ ಬರೆಯಬಹುದು ನಾವು ಅದನ್ನು ನಿರ್ಮಿಸಿದಾಗ ಈ ವಸ್ತುವಿನ ಪುನರಾವರ್ತಿತ ಮಾದರಿಯನ್ನು ಹೊಂದಿದ್ದೇವೆ ಆದರೆ ಅದು ಇಲ್ಲಿ ನಕಾರಾತ್ಮಕ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತಿಲ್ಲ ಆದ್ದರಿಂದ ಈ ಘನ ಕೆಲಸಗಳು ಅನುಮತಿಸುವ ಗರಿಷ್ಠ ಗಾತ್ರಕ್ಕೆ ಇದು ಯಾವಾಗಲೂ 0 ಆಗಿರುತ್ತದೆ ಈಗ ಆಯತಾಕಾರದ ಗ್ರಿಡ್ ಅಥವಾ ಬಿಂದುಗಳ ಸಂಖ್ಯೆಯ ಮೂಲಕ ಇದನ್ನು ನಿರ್ಮಿಸುವ ವಿಧಾನ ಇದಾಗಿದೆ ಈಗ ನಾವು ವೃತ್ತಾಕಾರದ ಮಾದರಿಯನ್ನು ನೋಡೋಣ ಈ ಎಲ್ಲ ಬಿಂದುಗಳನ್ನು ಅಳಿಸಲು ನಾನು ಬಯಸುತ್ತೇನೆ ಆದ್ದರಿಂದ ಮೊದಲನೆಯದಾಗಿ ಎಡ ಬಟನ್ ಅನ್ನು ಬಳಸಲು ನಾನು ನಿಮಗೆ ಹೇಳುತ್ತೇನೆ ಅದನ್ನು ಒತ್ತಿ ಎಲ್ಲವನ್ನೂ ಆರಿಸಿ ನಂತರ ಬಟನ್ ಅನ್ನು ಬಿಡಿ ನಂತರ ಅದನ್ನು ಹೈಲೈಟ್ ಮಾಡಲಾಗುತ್ತದೆ ನಂತರ ನೀವು ಡಿಲೀಟ್ ಒತ್ತಿ ಹೌದು ಎಲ್ಲರೂ ಒತ್ತಿರಿ ಈಗ ನಾನು ಅಷ್ಟಭುಜಾಕೃತಿ ಅಂತಹ ಇನ್ನೊಂದು ಮಾದರಿಯನ್ನು ಇಲ್ಲಿ ಮಾಡಲು ಬಯಸುತ್ತೇನೆ ಇದನ್ನು ನಾನು ವೃತ್ತಾಕಾರದ ಮಾದರಿಯಲ್ಲಿ ಪುನರಾವರ್ತಿಸಲು ಬಯಸುತ್ತೇನೆ ಈಗ ನಾನು ವೃತ್ತಾಕಾರದ ಮಾದರಿಯನ್ನು ಒತ್ತಿದಾಗ ಈ ಎಲ್ಲಾ ಅಷ್ಟಭುಜಾಕೃತಿ ಗಳು ಕೆಲವು ಸುತ್ತಳತೆಯ ಸುತ್ತ 4 ಅಥವಾ 8 ಅಷ್ಟಭುಜಾಕೃತಿಗಳಾಗಿ ರಚನೆಯಾಗುತ್ತವೆ ಆದ್ದರಿಂದ ನಾನು ನಿರ್ದಿಷ್ಟಪಡಿಸಲು ಹೊರಟಿರುವ ಸಂಖ್ಯೆಯ ಆಧಾರದ ಮೇಲೆ ಅದು ಯಾವಾಗಲೂ ಆ ಮೇಲ್ಮೈಯನ್ನು ಸ್ಪರ್ಶಿಸಬೇಕೇ ಅಥವಾ ಆ ಮೇಲ್ಮೈಯಿಂದ ದೂರವಿರಬೇಕೆ ಎಂದು ನಾನು ಯಾವಾಗಲೂ ನಿರ್ದಿಷ್ಟಪಡಿಸಬಹುದು ನಾನು ಸಂಪೂರ್ಣ 360 ಡಿಗ್ರಿಗಳನ್ನು ಅಥವಾ 270 ಡಿಗ್ರಿಗಳನ್ನು ಮಾತ್ರ ಬಯಸುತ್ತೇನೆ ಎಂದು ನಿರ್ದಿಷ್ಟಪಡಿಸಬಹುದು ನಾನು ಪ್ರದಕ್ಷಿಣಾಕಾರದಲ್ಲಿ 270 ಡಿಗ್ರಿ ಒತ್ತಿದಾಗ ಅದು ಕೇವಲ 270 ಡಿಗ್ರಿ ಗಳವರೆಗೆ ಮಾತ್ರ ತೋರಿಸುತ್ತದೆ ಮತ್ತು ಓಕೆ ಒತ್ತಿ ನಾವು ವೃತ್ತಾಕಾರವಾಗಿ ಮಾದರಿಗಳನ್ನು ಪುನರಾವರ್ತಿಸುವ ವಿಧಾನ ಇದು ಚಲಿಸುವ ಘಟಕಗಳಂತಹ ಇನ್ನು ಅನೇಕ ವಿಷಯಗಳಿವೆ ಅದನ್ನು ನೋಡೋಣ ಉದಾಹರಣೆಗೆ ನಾನು ಇಲ್ಲಿ ಒಂದು ವೃತ್ತವನ್ನು ಹೊಂದಿದ್ದೇನೆ ನನಗೆ ಇಲ್ಲಿ ಇನ್ನೊಂದು ದೀರ್ಘವೃತ್ತವಿದೆ ಮತ್ತು ನಾನು ಇದನ್ನು ಸರಿಸಲು ಬಯಸುತ್ತೇನೆ ನಾನು ಅದನ್ನು ಚಲಿಸಿ ಎಳೆದು ಇಲ್ಲಿ ಇರಿಸಲು ಬಯಸುತ್ತೇನೆ ಎಲ್ಲಿ ಕಂಡುಹಿಡಿಯಬೇಕೆಂದು ನನಗೆ ನಿಖರವಾಗಿ ತಿಳಿದಿದ್ದರೆ ನಿಮ್ಮ GUI ವಸ್ತುಗಳನ್ನು ಸರಿಸಲು ನಿಮಗೆ ಅನುಮತಿಸುತ್ತದೆ ನೀವು ಮಾಡಬೇಕಾದುದು ಮೊದಲು ಆ ವಸ್ತುವನ್ನು ಆರಿಸಿ ಮೂವ್ ಘಟಕಗಳಿಗೆ ಹೋಗಿ ಮತ್ತೆ ಆ ವಸ್ತುವನ್ನು ಒತ್ತಿ ನಿಮಗೆ ಬೇಕಾಗಿರುವ ಸ್ಥಳಕ್ಕೆ ಎಳೆಯಿರಿ ಮತ್ತು ಅದನ್ನು ಬಿಡಿ ಇದನ್ನು ಒಂದು ಪ್ರತ್ಯೇಕ ವಸ್ತುವಿಗಾಗಿ ಮಾಡಬಹುದು ಎರಡು ಮೂರು ಪ್ರತ್ಯೇಕ ಘಟಕಗಳಿದ್ದು ಅವುಗಳನ್ನು ಒಟ್ಟಿಗೆ ಆಯ್ಕೆ ಮಾಡದಿದ್ದರೆ ಆ ಹೈಲೈಟ್ ಮಾಡಲಾದ ಭಾಗವನ್ನು ಮಾತ್ರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸರಿಸಲಾಗುತ್ತದೆ ಅದರಂತೆಯೇ ನಿಮ್ಮ ಡ್ರಾಯಿಂಗ್ ಶೀಟ್ ನಲ್ಲಿ ಕೆಲವು ಪಠ್ಯವನ್ನು ಬರೆಯಲು ನೀವು ಬಯಸಿದರೆ ಅದನ್ನು ಯಾವಾಗಲೂ ಬರೆಯಬಹುದು ಇದು ಗಣಕಯಂತ್ರದಷ್ಟು ಗಾತ್ರದಂತಹದನ್ನು ತೋರಿಸಿದೆ ಆಯಾಮಗಳ ಆಧಾರದ ಮೇಲೆ ನಾವು ಎಷ್ಟು ದೊಡ್ಡದಾಗಿರಬೇಕು ಎಂದು ಆರಿಸಿಕೊಳ್ಳಲಿದ್ದೇವೆ ಅದರ ಆಧಾರದ ಮೇಲೆ ನಾವು ಈ ಕಂಪ್ಯೂಟರ್ ಅನ್ನು ನೋಡುತ್ತೇವೆ ಆದ್ದರಿಂದ ನೀವು ಟೈಪ್ ಮಾಡುವಾಗ ಅದು ಸಂಖ್ಯೆಗಳನ್ನು ತೋರಿಸುತ್ತದೆ ಅದರ ಆಧಾರದ ಮೇಲೆ ನೀವು ಅದನ್ನು ಬರೆಯಬಹುದು ಆಂತರಿಕವಾಗಿ ಇನ್ನೂ ಹಲವು ಆಯ್ಕೆಗಳಿವೆ ಅಲ್ಲಿ ನೀವು ಆ ಪಠ್ಯವನ್ನು ವಿಭಿನ್ನ ರೀತಿಯ ಶೈಲಿಗಳಿಗೆ ಬದಲಾಯಿಸಬಹುದು ಈಗ 3D ವಸ್ತುಗಳನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ಕಲಿಯೋಣ ಎಕ್ಸ್ಟ್ರುಡ್ ತರಹದ ಘಟಕಗಳನ್ನು ಹೇಗೆ ಬಳಸುವದು ನಿರ್ಮಿಸಿದ ವಸ್ತುಗಳನ್ನು ಭರ್ತಿ ಮಾಡುವ ರೀತಿಯ ಆಜ್ಞೆಗಳನ್ನು ಹೇಗೆ ಬಳಸುವುದು ವಸ್ತುಗಳ ಭಾಗವನ್ನು ಹೇಗೆ ತೆಗೆದುಹಾಕುವುದು ಮತ್ತು ಮುಂಭಾಗದ ನೋಟ ಮೇಲಿನ ನೋಟ ಆ ವಸ್ತುವಿನ ಪಕ್ಕದ ನೋಟ ಮತ್ತು ಕತ್ತರಿಸಿದ ವಿಭಾಗ ಹೀಗೆ ವಿಭಿನ್ನ ವೀಕ್ಷಣೆಗಳನ್ನು ಹೇಗೆ ದೃಶ್ಯೀಕರಿಸುವುದು ಎಂಬುದರ ಕುರಿತು ನಾವು ಕಲಿಯುತ್ತೇವೆ ಆರಂಭಿಕರಿಗಾಗಿ ಇನ್ನೊಂದು ವಿಷಯವೆಂದರೆ ಮುಂಭಾಗದ ನೋಟ ಮೇಲಿನ ನೋಟ ಆ ವಸ್ತುವಿನ ಪಕ್ಕದ ನೋಟ ನಿರ್ಮಿಸಲು ಆಸಕ್ತಿ ಹೊಂದಿದ್ದರೆ ಅದನ್ನು ಸಿದ್ಧಪಡಿಸುವ ಸುಲಭ ಮಾರ್ಗವೆಂದರೆ ನೇರವಾಗಿ ಮುಂಭಾಗದ ನೋಟ ಕ್ಕೆ ಹೋಗುವದು ಮತ್ತು ಉದಾಹರಣೆಗೆ 2 ಡಿ ವಸ್ತುವಿನಂತಹದನ್ನು ನಿರ್ಮಿಸಲು ನಾನು ಬಯಸುತ್ತೇನೆ ಮುಂಭಾಗದ ನೋಟ ಮೇಲಿನ ನೋಟ ಪಕ್ಕದ ನೋಟ ವನ್ನು ನಿರ್ಮಿಸಲು ನಾನು ಯಾವಾಗಲೂ ಏನು ಮಾಡಬಹುದು ಎಂದರೆ ಮೇಲಿನ ನೋಟ ಪಕ್ಕದ ನೋಟ ವನ್ನು ನಾನು ಯಾವಾಗಲೂ ಚಲಿಸಬಹುದು ಆದ್ದರಿಂದ ಅದು ಆ ಆಯಾಮದೊಂದಿಗೆ ಲಂಬವಾದ ರೀತಿಯಲ್ಲಿ ಹೊಂದಿಕೊಳ್ಳುತ್ತದೆ ನಾನು ಅಲ್ಲಿಂದ ಹೋಗಬಹುದು ಅದನ್ನು ನಿರ್ಮಿಸಬಹುದು ಮತ್ತು ಇಲ್ಲಿ ರೇಖೆಯೊಂದು ಬರುತ್ತದೆ ಮತ್ತು ಹೋಗುತ್ತದೆ ಆದ್ದರಿಂದ ಇದು ಒಂದು ವಿಧಾನ ಎಡಭಾಗದ ದೃಷ್ಟಿಕೋನದಿಂದ ನಾನು ಮೊದಲ ಚತುರ್ಭುಜ ಪ್ರಕ್ಷೇಪಗಳನ್ನು ನಿರ್ಮಿಸಲು ಬಯಸಿದರೆ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನೋಡಲು ನಾನು ಬಯಸುತ್ತೇನೆ ಆದ್ದರಿಂದ ನಾನು ಮೇಲಿನ 2 ಡಿ ರೇಖಾಚಿತ್ರಗಳನ್ನು ನಿರ್ಮಿಸುವ ದೃಷ್ಟಿಯಿಂದಬಲ ಸಮತಲಮುಂಭಾಗದ ಸಮತಲ ಕ್ಕೆ ಹೋಗಬೇಕಾಗಿಲ್ಲ 2 ಡಿ ರೇಖಾಚಿತ್ರಗಳನ್ನು ನಿರ್ಮಿಸುವ ದೃಷ್ಟಿಯಿಂದ ನಿರ್ಮಿಸುವದನ್ನು ಒಮ್ಮೆ ಪ್ರಯತ್ನಿಸಲು ಬಯಸಿದರೆ ಒಂದು ಸಮತಲ ಉಪಯೋಗಿಸುವದು ಸಾಕಷ್ಟು ಒಳ್ಳೆಯದು ಇವುಗಳನ್ನು ನಿರ್ಮಿಸಲು ಸ್ವಯಂಚಾಲಿತ ಕಾರ್ಯವಿಧಾನವಿದೆ 3 ಡಿ ವಸ್ತುಗಳನ್ನು ಸಹ ನೇರವಾಗಿ ನಿರ್ಮಿಸಬಹುದಾಗಿದೆ ಮೊದಲನೆಯದಾಗಿ 3D ವಸ್ತುವನ್ನು ಹೇಗೆ ನಿರ್ಮಿಸುವುದು ಎಂದು ನಾವು ಕಲಿಯೋಣ ಈಗ ಮುಂಭಾಗದ ಸಮತಲ ದಿಂದ ಪ್ರಾರಂಭಿಸೋಣ ಮುಂಭಾಗದ ಸಮತಲಕ್ಕೆ ಲಂಬವಾಗಿ ಇಲ್ಲಿಂದ ಅಲ್ಲಿಗೆ ನೇರವಾದ ಸ್ಲಾಟ್ ಅನ್ನು ಆರಿಸಿಕೊಳ್ಳಿ ಇದು 2 ಡಿ ನಾನು ಮಾಡಲು ಬಯಸುವುದು ಏನೆಂದರೆ ಇತರ ದಿಕ್ಕಿನಲ್ಲಿ ಪದರಿನ ಮೇಲೆ ಪದರಿನಂತೆ ವಸ್ತುಗಳನ್ನು ಸೇರಿಸುವುದು ಅಂದರೆ ಗಣಕಯಂತ್ರ ಕ್ಕೆ ಲಂಬವಾಗಿ ಆ ಗಣಕಯಂತ್ರದ ಮಾನಿಟರ್ ಗೆ ಲಂಬವಾಗಿ ನಾನು ಅನೇಕ ಪದರಗಳನ್ನು ತುಂಬಲು ಬಯಸುತ್ತೇನೆ ಇದರಿಂದ ನಾನು ದಪ್ಪ ರೀತಿಯ ಲಿಂಕ್ ಅನ್ನು ನೋಡಬಹುದು ಆ ಉದ್ದೇಶಕ್ಕಾಗಿ ನಾನು ಮಾಡಬೇಕಾಗಿರುವುದು ಏನೆಂದರೆ ಮೊದಲನೆಯದಾಗಿ ಅವಶ್ಯಕತೆ ಇರುವುದು 2 ಡಿ ಭಾಗ 3D ಭಾಗ ಒಂದನ್ನು ನಿರ್ಮಿಸಲು ನಾವು ಆ 2D ಯನ್ನು ಹಲವಾರು ಪದರಗಳಿಂದ ಪುನರಾವರ್ತಿಸಲು ಬಯಸುತ್ತೇವೆ ಮೊದಲು ಆ ಸಂಪೂರ್ಣ ವಸ್ತುವನ್ನು ಮಾಡಿ ಆಯ್ಕೆ ಮಾಡುವದು ಎಂದರೆ ಆ ಎಡ ಬಟನ್ ಮೇಲೆ ನಿಮ್ಮ ಬೆರಳನ್ನು ಇಟ್ಟುಕೊಂಡು ಅದನ್ನು ಹಿಡಿದುಕೊಳ್ಳಿ ನಂತರ ಸಂಪೂರ್ಣ ವಿಷಯವನ್ನು ಆರಿಸಿ ಅದನ್ನು ಬಿಡಿ ಈಗ ಸ್ಕೆಚ್ ನ ಪಕ್ಕದಲ್ಲಿ ಫೀಚರ್ ಬಟನ್ ನಂತೆ ಒಂದಿದೆ ಅದು ಇದು ಇದು ನಾವು ಇರುವ ಸ್ಕೆಚ್ ಮೋಡ್ ಅಲ್ಲಿಂದ ಫೀಚರ್ಗಳಿಗೆ ಹೋಗಿ ಫೀಚರ್ ಒತ್ತಿ ಅದು ಎಕ್ಸ್ಟ್ರುಡೆಡ್ ಬಾಸ್ ಬೇಸ್ ರಿವಾಲ್ವ್ಡ್ ಬೇಸ್ ಮತ್ತು ಹೀಗೆ ಅನೇಕ ವಿಷಯಗಳನ್ನು ತೋರಿಸುತ್ತದೆ ಎಕ್ಸ್ಟ್ರುಡೆಡ್ ಎಂದರೆ ಉತ್ಪಾದನಾ ಯಾಂತ್ರಿಕ ತಂತ್ರಜ್ಞಾನ ಎಕ್ಸ್ಟ್ರುಡೆಡ್ ಎಂದರೆ ನೀವು ಆ ದಿಕ್ಕಿನಲ್ಲಿ ಹೆಚ್ಚಿನ ವಸ್ತುಗಳನ್ನು ತುಂಬಲಿದ್ದೀರಿ ಆದ್ದರಿಂದ ಆ ಎಕ್ಸ್ಟ್ರುಡೆಡ್ ಬಾಸ್ ಅನ್ನು ಆರಿಸಿ ನಂತರ ಅದು ನಿಮಗೆ 3 ಡಿ ವಸ್ತುವನ್ನು ತೋರಿಸುತ್ತದೆ ಆ 2 ಡಿ ಸಂರಚನೆಯು ಅದು ತೋರಿಸುವ ಲಿಂಕ್ ನಂತೆಯೇ ಇರುತ್ತದೆ ಈಗ ಇಲ್ಲಿ ನೀವು ಡೈರೆಕ್ಷನಲ್ ಸೆನ್ಸ್ ಹೊಂದಿದ್ದೀರಿ ಅಂದರೆ ಎಕ್ಸ್ಟ್ರೂಷನ್ ದಿಕ್ಕನ್ನು ಹೊಂದಿದ್ದೀರಿ ಇದು ನೀವು ಆ ದಿಕ್ಕಿಗೆ ಲಂಬವಾಗಿ ಅಥವಾ ಆ ಸಮತಲದಿಂದ ದೂರ ಹೋಗಲು ಬಯಸುತ್ತೀರಾ ಎಂಬುದನ್ನು ತೋರಿಸುತ್ತದೆ ಮತ್ತು ಉಲ್ಲೇಖದ ಸಮತಲದಿಂದ ನೀವು ಎಷ್ಟು ದೂರ ಹೋಗಲು ಬಯಸುತ್ತೀರಿ ಎಂಬಂತಹ ವಿಷಯವಿದೆ ಉಲ್ಲೇಖದ ನಿರ್ಮಾಣದ ಸಮತಲಗಳ ಬಗ್ಗೆ ನಾವು ಹೆಚ್ಚು ಕಲಿಯುತ್ತಿರುವಾಗ ನಾವು ಅದರ ಬಗ್ಗೆ ಕಲಿಯುತ್ತೇವೆ ಆದರೆ 2 ಡಿ ರೇಖಾಚಿತ್ರದಿಂದ ನಾವು ಆರಿಸಿದ ಮುಂಭಾಗದ ಸಮತಲ ವು 10 ಎಂಎಂ ಆಳ ಅಥವಾ ಎತ್ತರ ಇದೆ ಈ ವಸ್ತುವನ್ನು ಭರ್ತಿ ಮಾಡಲು ಬಯಸುತ್ತೇವೆ ನಂತರ ಈ ಓಕೆ ಬಟನ್ ಒತ್ತಿ ನಂತರ ಅದು 3ಡಿ ವಸ್ತುವನ್ನು ನಿರ್ಮಿಸುತ್ತದೆ ಈಗ ನೀವು ಈ 3ಡಿ ವಸ್ತುವನ್ನು ವಿಭಿನ್ನ ರೀತಿಯಲ್ಲಿ ದೃಶ್ಯೀಕರಿಸಲು ಬಯಸುತ್ತೀರಿ ಆ ಉದ್ದೇಶಕ್ಕಾಗಿ ನಿಮ್ಮ ಸ್ಕ್ರಾಲ್ ಬಟನ್ ಒತ್ತಿ ಮತ್ತು ಮೌಸ್ ಅನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿ ಸರಿಸಿ ಆದ್ದರಿಂದ ನಾನು ಏನು ಮಾಡುತ್ತಿದ್ದೇನೆಂದರೆ ಸ್ಕ್ರಾಲ್ ಬಟನ್ ಅದನ್ನು ಹಿಡಿದುಕೊಂಡು ಮೌಸ್ ಅನ್ನು ಇಲ್ಲಿ ಮತ್ತು ಅಲ್ಲಿಗೆ ಸರಿಸಿ ನೀವು 3 ಡಿ ಭಾವವನ್ನು ಪಡೆಯುತ್ತೀರಿ ಈಗ ಈ ಸಂಪೂರ್ಣ 3ಡಿ ವಸ್ತುವನ್ನು ಆರ್ಥೋಗ್ರಾಫಿಕ್ ವೀಕ್ಷಣೆಗಳಲ್ಲಿ ದೃಶ್ಯೀಕರಿಸಲು ನಾನು ಬಯಸುತ್ತೇನೆ ಅಂದರೆ ಈ ದಿಕ್ಕಿನಲ್ಲಿ ಝೆಡ್ ದಿಕ್ಕಿನಲ್ಲಿ ನಾನು ದೃಶ್ಯೀಕರಿಸಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ವ್ಯೂ ಓರಿಯಂಟೇಶನ್ ನಂತೆ ಒಂದಿದೆ ನೀವು ಮೇಲ್ಭಾಗದಲ್ಲಿ ನೋಡಿದರೆ ಒಂದು ಬಟನ್ ಇದೆ ನಿಮ್ಮ ಜೂಮ್ ಬಟನ್ಗಳ ಪಕ್ಕದಲ್ಲಿ ಮ್ಯಾಗ್ನಿಫಾಯಿನ್ಗ್ ಲೆನ್ಸ್ ಕಟ್ ವ್ಯೂ ಓರಿಯೆಂಟೇಷನ್ ಮತ್ತು ಇತರ ವಿಷಯಗಳಿದೆ ಅದನ್ನು ಒತ್ತಿ ವಿಭಿನ್ನ ವೀಕ್ಷಣೆಗಳಿವೆ ಯಾವುದನ್ನೂ ಒತ್ತಬೇಡಿ ಆದರೆ ನಿಮ್ಮ ಮೌಸ್ ಅನ್ನು ಅದರ ಮೇಲೆ ಸರಿಸಿ ಆ ದಿಕ್ಕಿನಲ್ಲಿ ನೀಲಿ ಮೇಲ್ಮೈಯ ಒಂದು ರೀತಿಯ ನೋಟವನ್ನು ಇದು ಹೇಳುತ್ತದೆ ಕ್ಯೂಬಾಯ್ಡ್ ಇರುವ ಒಂದು ಬ್ಲಾಕ್ ಇದೆ ನೀಲಿ ಬಣ್ಣವು ಅದನ್ನು ಹೈಲೈಟ್ ಮಾಡಿದ ಭಾಗವಾಗಿದೆ ನೀವು ಅದನ್ನುಒತ್ತಿದರೆ ಅದನ್ನು ನೋಡಬಹುದು ಕ್ಯೂಬಾಯ್ಡ್ ಗೂ ಕೂಡ ಅದೇ ರೀತಿ ಎಡಗಡೆಯಲ್ಲಿ ನೀಲಿ ಮೇಲ್ಮೈ ಇದೆ ಆದ್ದರಿಂದ ನೀವು ಅದನ್ನು ಒತ್ತಿದರೆ ನೀವು ಆ ನೋಟವನ್ನು ನೋಡಲಿದ್ದೀರಿ ಅದರಂತೆಯೇ ಬಲಭಾಗದ ನೋಟ ಕೆಳಗಿನ ನೋಟದಿಂದ ನೀವು ಒಂದನ್ನು ನೋಡಲಿದ್ದೀರಿ ಮೇಲಿನ ನೋಟದಿಂದ ನೀವು ಇನ್ನೊಂದನ್ನು ನೋಡಲಿದ್ದೀರಿ ಆದ್ದರಿಂದ ಮೊದಲು ಈ ಮಧ್ಯದ ಮುಂಭಾಗದ ನೋಟ ವನ್ನು ಒತ್ತಿ ಆದ್ದರಿಂದ ನಿಮ್ಮ 3ಡಿ ವಸ್ತು ಆ ದಿಕ್ಕಿನಲ್ಲಿ ಓರೆಯಾಗುತ್ತದೆ ಇದರಿಂದ ನೀವು ಆ ನೋಟವನ್ನು ಮಾತ್ರ ನೋಡುತ್ತೀರಿ ಈಗ ನನಗೆ ಅದು ಬೇಡ ಆದರೆ ಈ ನಿರ್ದಿಷ್ಟ ದೃಷ್ಟಿಕೋನದಿಂದ ನೋಡಲು ನಾನು ಬಯಸುತ್ತೇನೆ ಈಗ ಈ ದೃಷ್ಟಿಕೋನವನ್ನು ನೋಡಿ ಆದ್ದರಿಂದ ಈ ಸಂಪೂರ್ಣ ವಸ್ತುವು ಆ ಬಲ ದಿಕ್ಕಿನಲ್ಲಿ ತಿರುಗಿದೆ ಈ ಮುಖವನ್ನು ತೋರಿಸುತ್ತದೆ ಅದರಂತೆಯೇ ಎಡಭಾಗದ ಮುಖವನ್ನು ಒತ್ತಿ ಆಗ ಆ ಸಂಪೂರ್ಣ ವಸ್ತು ಆ ದಿಕ್ಕಿನಲ್ಲಿ ತಿರುಗುತ್ತದೆ ಇದರಿಂದಾಗಿ ನೀವು ಆ ಎಡಭಾಗವನ್ನು ನೋಡುತ್ತೀರಿ ಈಗ ಆ ವಸ್ತುವನ್ನು ತಿರುಗಿಸಲು ನಿಮ್ಮ ಸ್ಕ್ರಾಲ್ ಬಟನ್ ಅನ್ನು ನೀವು ಬಳಸಬಹುದು ನೀವು ಅದನ್ನು ಸ್ಕ್ರಾಲ್ ಮಾಡಿದರೆ ಅದು ದೊಡ್ಡಗಾಗುತ್ತದೆ ಜೂಮ್ ಇನ್ ಜೂಮ್ ಔಟ್ ರೀತಿಯ ವಿಷಯಗಳು ಸಂಭವಿಸುತ್ತವೆ ಈಗ ನೀವು ಐಸೊಮೆಟ್ರಿಕ್ ವೀಕ್ಷಣೆಯನ್ನು ಹೊಂದಲು ಬಯಸುತ್ತೀರಿ ಎಂದರೆ ಅದಕ್ಕಾಗಿ ಅದನ್ನು ಒತ್ತಿ ನೀವು ಅದನ್ನು ನೋಡಬಹುದು ನೀಲಿ ಬಟನ್ ನಂತೆ ಒಂದಿದೆ ಆರ್ಥೋಗ್ರಾಫಿಕ್ ವೀಕ್ಷಣೆಗಳಲ್ಲ ಆದರೆ ಕಂಟ್ರೋಲ್ ಜೊತೆಗೆ 7 ಒತ್ತಿದಾಗ ಐಸೊಮೆಟ್ರಿಕ್ ಸಿಗುತ್ತದೆ ಆದ್ದರಿಂದ ನೀವು ಅದನ್ನು ಒತ್ತಿದಾಗ ಪ್ರಾರಂಭದಲ್ಲಿ ಅದು ಯಾವ ರೀತಿಯಲ್ಲಿ ಜೋಡಣೆಯಾಗುತ್ತದೆ ಎಂದರೆ ಐಸೊಮೆಟ್ರಿಕ್ ವೀಕ್ಷಣೆ ಸಾಧ್ಯವಾಗುತ್ತದೆ ಅಲ್ಲಿ ಪ್ರಧಾನ ಅಕ್ಷದಲ್ಲಿ 120 ಡಿಗ್ರಿ ಆಗಿರುವದನ್ನು ನೀವು ನೋಡಬಹುದು ಇದರರ್ಥ ನಾನು ಇಲ್ಲಿ ಅಕ್ಷದಂತಹದನ್ನು ಸೆಳೆಯಲು ಹೋದರೆ ಅದುಏನಾಗುತ್ತದೆ ಎಂದರೆ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಅದು 120 ಡಿಗ್ರಿ ಆಗಿರುತ್ತದೆ ಈಗ ಅದೇ ಆರ್ಥೋಗ್ರಾಫಿಕ್ ಐಸೊಮೆಟ್ರಿಕ್ ನಲ್ಲಿ ಇದನ್ನು ಕೆಳಗೆ ಒತ್ತಿ ಅಲ್ಲಿ ಡೈಮೆಟ್ರಿಕ್ ವೀಕ್ಷಣೆ ತರಹದ ಬಟನ್ ಗಳು ಇವೆ ಹಿಂದಿನ ತರಗತಿಗಳ ಹಸ್ತಚಾಲಿತ ಚಿತ್ರಕಲೆಯಲ್ಲಿ ಐಸೊಮೆಟ್ರಿಕ್ ಡೈಮೆಟ್ರಿಕ್ ಟ್ರಿಮೆಟ್ರಿಕ್ ಬಗ್ಗೆ ನಾವು ಸ್ವಲ್ಪ ಕಲಿತಿದ್ದೇವೆ ಆದ್ದರಿಂದ ನಾವು ಡೈಮೆಟ್ರಿಕ್ ಒತ್ತೋಣ ಯುಎಸ್ ವ್ಯವಸ್ಥೆಯ ಪ್ರಕಾರ ಲೇಥ್ ಯಂತ್ರಗಳು ಮತ್ತು ಇತರ ವಿಷಯಗಳ ನೋಟಗಳನ್ನು ಹಿಂದಿನ ತರಗತಿಗಳಲ್ಲಿ ನೋಡಿದ್ದೇವೆ ಈಗ ಟ್ರಿಮೆಟ್ರಿಕ್ ವೀಕ್ಷಣೆಯನ್ನು ಒತ್ತಿ ಇದು ಸ್ವಲ್ಪ ಓರೆಯಾಗಿದೆ ಈಗ ಟ್ರೈಮೆಟ್ರಿಕ್ ವೀಕ್ಷಣೆಗಾಗಿ ನಾನು ಮುಂಭಾಗದ ನೋಟ ವನ್ನು ನೋಡಲು ಬಯಸುತ್ತೇನೆ ಆ ದಿಕ್ಕಿನಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಏಕೆಂದರೆ ಇವುಗಳು ನಾವು ನೋಡಲು ಪ್ರಯತ್ನಿಸುತ್ತಿರುವ ಆರ್ಥೋಗ್ರಾಫಿಕ್ ವೀಕ್ಷಣೆಗಳು ಐಸೊಮೆಟ್ರಿಕ್ ನಲ್ಲಿ ನಾವು ನೋಡುತ್ತಿರುವ ಡೈಮೆಟ್ರಿಕ್ ದೃಷ್ಟಿಕೋನವು ಬದಲಾಗಬಹುದು ಆದರೆ ನೀವು ಆರ್ಥೋಗ್ರಾಫಿಕ್ ವೀಕ್ಷಣೆಗಳನ್ನು ನೋಡಲು ಹೋದಾಗ ಈ ಮಾಹಿತಿಯು ಅಷ್ಟೇನೂ ಬದಲಾಗುವುದಿಲ್ಲ ಈಗ ನಾನು ಆ ಮೇಲ್ಮೈಗೆ ಲಂಬವಾಗಿ ಅದನ್ನು ನೋಡಲು ಬಯಸುತ್ತೇನೆ ನಂತರ ಅದು ಆ ರೀತಿಯಲ್ಲಿ ತಿರುಗುತ್ತದೆ ಆದ್ದರಿಂದ ಈ ಮುಂಭಾಗದ ಮುಖವು ಒಂದು ಲಂಬವಾದದ್ದಾಗಿದೆ ಆದ್ದರಿಂದ ನಾವು ಬೇರೆ 3 ಡಿ ವಸ್ತುವಿನೊಂದಿಗೆ ಪ್ರಯತ್ನಿಸೋಣ ಅಥವಾ ಬಹುಶಃ ಈ ಕೇಂದ್ರಗಳ ಮೂಲಕ ರಂಧ್ರಗಳನ್ನು ಮಾಡಲು ನಾನು ಬಯಸುತ್ತೇನೆ ಒಂದು ತುದಿಯಲ್ಲಿ ನಾನು ವೃತ್ತಾಕಾರದ ರಂಧ್ರವನ್ನು ಮಾಡಲು ಬಯಸುತ್ತೇನೆ ಇನ್ನೊಂದು ತುದಿಯಲ್ಲಿ ಬಹುಭುಜಾಕೃತಿಯ ರಂಧ್ರದಂತೆ ಏನನ್ನಾದರೂ ಮಾಡಲು ನಾನು ಬಯಸುತ್ತೇನೆ ಆದ್ದರಿಂದ ಮೊದಲು ಅದನ್ನು ಐಸೊಮೆಟ್ರಿಕ್ ವೀಕ್ಷಣೆಗೆ ಜೋಡಿಸೋಣ ಆದ್ದರಿಂದ ನಾನು ವೃತ್ತದಂತಹ ಬಹುಭುಜಾಕೃತಿಯಂತಹದನ್ನು ಅದರಲ್ಲಿ ಹೊಂದಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಬೇಕು ಮುಂಭಾಗದ ಸಮತಲ ವನ್ನು ಆರಿಸಿ ಏಕೆಂದರೆ ನಾನು ರಂಧ್ರವನ್ನು ಮಾಡಲು ಬಯಸುತ್ತೇನೆ ಇದರರ್ಥ ಮೊದಲು ನಾನು 2 ಡಿ ರೇಖಾಚಿತ್ರವನ್ನು ಮಾಡಬೇಕಾಗಿದೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಸಮತಲದ ಲಂಬವಾಗಿರುವ ಸ್ಥಿತಿಗೆ ಹೋಗುತ್ತೇವೆ ಮತ್ತು ಇಲ್ಲಿ ನಾನು ವೃತ್ತವನ್ನು ಬಳಸುತ್ತೇನೆ ಈಗ ಈ ವೃತ್ತದ ಮೇಲೆ ನಾನು ಎಕ್ಸ್ಟ್ರೂಡ್ ಕಟ್ ಅನ್ನು ಬಳಸುತ್ತೇನೆ ಆದ್ದರಿಂದ ನಾನು ಎಕ್ಸ್ಟ್ರೂಡ್ ಕಟ್ ಅನ್ನು ಒತ್ತಿದ್ದೇನೆ ಈಗ ನಿಮ್ಮ ಸ್ಕ್ರಾಲ್ ಬಟನ್ ಒತ್ತಿ ಅದನ್ನು ಆ ದಿಕ್ಕಿನಲ್ಲಿ ಸರಿಸಿ ವೃತ್ತದ ದಿಕ್ಕಿನಲ್ಲಿ ಪ್ರೋಟ್ಟ್ರಜನ್ ಸಂಭವಿಸುತ್ತದೆ ಅಂದರೆ ನಾವು ಗಮನಿಸುತ್ತಿರುವದು ಕತ್ತರಿಸುವ ದಿಕ್ಕು ಇದು ಎಂದು ಅದು ಹೇಳುತ್ತದೆ ನಾನು ರೇಖಾಚಿತ್ರವನ್ನು ಆ ಸಮತಲದ ಮೇಲೆ ಚಿತ್ರಿಸಿರುವದರಿಂದ ನಾನು ಆ ಸಮತಲ ದಿಂದ ದೂರ ಹೋದರೆ ಅಲ್ಲಿ ತೆಗೆದು ಹಾಕಲು ಏನು ಇಲ್ಲ ಆದ್ದರಿಂದ ನಾನು ಈ ಸ್ಥಾನವನ್ನು ಒತ್ತುವದರ ಮೂಲಕ ಕತ್ತರಿಸುವ ದಿಕ್ಕನ್ನು ಹಿಮ್ಮುಖಗೊಳಿಸಬೇಕು ದಿಕ್ಕನ್ನು ನೀವು ಇಲ್ಲಿ ನೋಡುತ್ತೀರಿ ಆದ್ದರಿಂದ ನಾನು ಕತ್ತರಿಸಬೇಕಾದ ದಿಕ್ಕನ್ನು ಒತ್ತಿದರೆ ಏನಾಗುತ್ತದೆ ನೋಡೋಣ ಈ 3 ಡಿ ವಸ್ತುವಿಗಾಗಿ ವೃತ್ತವನ್ನು ಮತ್ತೊಮ್ಮೆ ಮಾಡೋಣ ನಾನು ಆರಿಸಿದ ನಂತರ ನಾನು ಅದರ ಒಳಗೆ ವೈಶಿಷ್ಟ್ಯಗಳಿಗೆ ಹೋದೆ ಬಾರ್ಗಳನ್ನು ಎಕ್ಸ್ಟ್ರುಡ ಮಾಡಬೇಡಿ ಏಕೆಂದರೆ ನಾನು ವಸ್ತುಗಳನ್ನು ತುಂಬಲು ಬಯಸುವುದಿಲ್ಲ ನಾನು ವಸ್ತುಗಳನ್ನು ತೆಗೆದುಹಾಕಲು ಬಯಸುತ್ತೇನೆ ನಂತರ ಎಕ್ಸ್ಟ್ರುಡ ಕಟ್ ಗೆ ಹೋಗಿ ಕತ್ತರಿಸುವ ದಿಕ್ಕು ವಸ್ತುವಿನಿಂದ ತೆಗೆದುಹಾಕಲು ಏನೂ ಇಲ್ಲ ಎಂದು ತೋರಿಸುತ್ತದೆ ಆದ್ದರಿಂದ ನಾನು ಮುಂದೆ ಹೋದೆ ಅದಕ್ಕೆ ಅದರ ದಿಕ್ಕನ್ನು ಬದಲಾಯಿಸಿದೆ ಕತ್ತರಿಸಿದ ಆಳವನ್ನು 20 ಘಟಕಗಳಂತೆ ಮಾಡಲು ಬಯಸುತ್ತೇನೆ ಮತ್ತು ನಂತರ ಓಕೆ ಒತ್ತಿ ಈಗ ನೀವು ನೋಡುತ್ತಿದ್ದರೆ ಅದು ರಂಧ್ರವನ್ನು ಮಾಡಿದೆ ಈಗ ನಾನು ವಸ್ತುವನ್ನು ತಯಾರಿಸಲು ಅಥವಾ ಸೇರಿಸಲು ಬಯಸುತ್ತೇನೆ ಇಲ್ಲಿ ಒಂದು ವಸ್ತುವನ್ನು ಸೇರಿಸಿ ಬಹುಶಃ ಆ ಲಿಂಕ್ ನಿಂದ ಹೊರಬರುವ ಬಹುಭುಜಾಕೃತಿಯ ಅಥವಾ ಪ್ರಿಸ್ಮ್ ನಂತೆ ಇರುವದನ್ನು ಮಾಡಲು ನನಗೆ ಆಸಕ್ತಿ ಇದೆ ಆದ್ದರಿಂದ ಮೊದಲು ಸ್ಥಳಕ್ಕೆ ಲಂಬವನ್ನು ಎಳೆಯಿರಿ ಸ್ಕೆಚ್ಗೆ ಹೋಗಿ ಬಹುಶಃ ಇದು ಬಹುಭುಜಾಕೃತಿಯಾಗಿರಬಹುದು 4 ಘಟಕಗಳ ಬಹುಭುಜಾಕೃತಿಗೆ ನಾಲ್ಕು ಬದಿಗಳನ್ನು ಹೊಂದಿದ ಚೌಕವನ್ನು ಹೊಂದಲು ಬಯಸುತ್ತೇನೆ ಅಲ್ಲಿಂದ ಕೇಂದ್ರದಿಂದ ನಾನು ಅನಿಯಂತ್ರಿತ ಚೌಕವನ್ನು ಬಳಸಲಿದ್ದೇನೆ ಈಗ ನನಗೆ ಈ ವೃತ್ತ ಬೇಡ ಆದ್ದರಿಂದ ನಾನು ಆ ವೃತ್ತವನ್ನು ತೆಗೆದುಹಾಕುತ್ತೇನೆ ಈಗ ಎಕ್ಸ್ಟ್ರುಡ ಮಾಡಲು ಬಯಸುವ ಚೌಕ ಇದಾಗಿದೆ ಆದ್ದರಿಂದ ಮೊದಲನೆಯದಾಗಿ ನಾನು ಹೈಲೈಟ್ ಮಾಡಬೇಕು ಹೈಲೈಟ್ ಎಂದರೆ ಎಡ ಬಟನ್ಅನ್ನು ಒತ್ತಿ ಅದರ ಮೇಲೆ ಹೋಗಿ ಅದನ್ನು ಬಿಡಿ ಆದ್ದರಿಂದ ಎಲ್ಲವೂ ಹೈಲೈಟ್ ಆಗಿದೆ ಈಗ ವೈಶಿಷ್ಟ್ಯಗಳಿಗೆ ಹೋಗಿ ನಾನು ಏನು ಮಾಡಲು ಬಯಸುತ್ತೇನೆ ಎಂದರೆ ವಸ್ತುಗಳನ್ನು ಭರ್ತಿ ಮಾಡುತ್ತೇನೆ ಆದ್ದರಿಂದ ಒಂದು ಪ್ರಿಸ್ಮ್ ಆ ವಸ್ತುವಿನಿಂದ ಹೊರಬರಬಹುದು ಆದ್ದರಿಂದ ಬಾಸ್ ಅನ್ನು ಎಕ್ಸ್ಟ್ರುಡ್ ಮಾಡಿ ಈಗ ನಾನು ಅದು ಎಷ್ಟು ದೂರ ಇದೆ ಎಂದು ತಿಳಿಯಲು ಬಯಸುತ್ತೇನೆ ಆದ್ದರಿಂದ ಇಷ್ಟು ಅಥವಾ ಇನ್ನಷ್ಟು ಭಾಗ ಅಂದರೆ 30 ಘಟಕಗಳಷ್ಟು ನಾನು ಅಲ್ಲಿಗೆ ಹೋಗುವೆ ನಾನು ತುಂಬಬೇಕಾದ ದಿಕ್ಕು ಇದಾಗಿದೆಯೇ ಅದು ಇರದಿದ್ದರೆ ನಾನು ಅದನ್ನು ಆ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತೇನೆ ಆ ದಿಕ್ಕಿನಲ್ಲಿ ಅಂದರೆ ನಾನು ಯಾವ ದಿಕ್ಕಿಗೆ ಹೋಗಬೇಕೆಂಬುದು ನನ್ನ ಮೇಲೆ ಅವಲಂಬಿತವಾಗಿರುತ್ತದೆ ಈಗ ಪ್ರಸ್ತುತ ಪ್ರಕರಣಕ್ಕಾಗಿ ನಾನು ಆ ಲಿಂಕ್ನಿಂದ ಹೊರಗಡೆ ವಸ್ತುಗಳನ್ನು ಸೇರಿಸಲು ಬಯಸುತ್ತೇನೆ ಆದ್ದರಿಂದ ಮುಗಿದ ನಂತರ ಓಕೆ ಒತ್ತಿ ಅದು ಆ ರೀತಿಯ 3D ವಸ್ತುವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ನಾವು ಆ ಲಿಂಕ್ ಅನ್ನು ನೋಡೋಣ ಈಗ ಚೌಕದ ರೀತಿಯ ಲಿಂಕ್ ನನಗೆ ಬೇಡ ಆದರೆ ಪಿರಮಿಡ್ನಂತೆ ಟ್ರೆಪೆಜಾಯಿಡಲ್ ರೀತಿಯ ಪ್ರಿಸ್ಮ್ ಗಳನ್ನು ಹೊರಬರಿಸುವ ಉದ್ದೇಶಕ್ಕಾಗಿ ನಾನು ಈ ಭಾಗವನ್ನು ಬಳಸಿಕೊಕೊಳ್ಳುತ್ತೇನೆ ಆದ್ದರಿಂದ ಮೊದಲು ಲಂಬವಾಗಿ ಇಲ್ಲಿ ನಾನು ಇನ್ನೊಂದನ್ನು ನಿರ್ಮಿಸಲು ಬಯಸುತ್ತೇನೆ ಬಹುಶಃ ನಾನು ವೃತ್ತಾಕಾರವನ್ನು ನಿರ್ಮಿಸಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ನಾನು ಹೊಂದಲು ಬಯಸುವ ವೃತ್ತ ಇದು ಮತ್ತು ನಾನು ವಸ್ತುಗಳನ್ನು ತುಂಬಲು ಬಯಸುತ್ತೇನೆ ಆದ್ದರಿಂದ ಮೊದಲು ನಾನು ಅದನ್ನು ಆರಿಸಿದ್ದೇನೆ ನಂತರ ವೈಶಿಷ್ಟ್ಯಗಳಿಗೆ ಹೋಗಿ ಮೊದಲು ವಸ್ತುವನ್ನು ತಿರುಗಿಸಿ ನಂತರ ಬಾಸ್ ಅನ್ನು ಎಕ್ಸ್ಟ್ರುಡ್ ಮಾಡಿ ಅದು ಸಿಲಿಂಡರ್ ನಂತಹದನ್ನು ಮಾಡಬಹುದೆಂದು ತೋರಿಸುತ್ತದೆ ಆದರೆ ನಾನು 1 ಡಿಗ್ರಿ 10 ಡಿಗ್ರಿ 20 ಡಿಗ್ರಿಗಳಷ್ಟು ಟೇಪರ್ ನೀಡಲು ಬಯಸುತ್ತೇನೆ ಆದ್ದರಿಂದ ನಾನು ಸುಮಾರು 30 ಡಿಗ್ರಿ ಟೇಪರ್ ಅನ್ನು ನೀಡಲಿದ್ದೇನೆ ಬಹುಶಃ ನಾನು 20 ಡಿಗ್ರಿ ಟೇಪರ್ ನೀಡುತ್ತೇನೆ ನಂತರ ನಾನು ಉದ್ದವನ್ನು 30 ಎಂಎಂ ನೀಡಲು ಬಯಸುವುದಿಲ್ಲ ಆದರೆ 20 ಎಂಎಂ ಅನ್ನು ನೀಡಲು ಬಯಸುತ್ತೇನೆ ಆದ್ದರಿಂದ ನಾನು ಟೇಪರ್ ಆದ ಸಿಲಿಂಡರ್ ನೋಡಬಹುದು ಈ 3D ವಸ್ತುವನ್ನು ನಿರ್ಮಿಸುವ ವಿಧಾನ ಇದಾಗಿದೆ ಎಂದು ನೀವು ನೋಡಿದ್ದೀರಿ ಈಗ ಇದಕ್ಕಾಗಿ ವಿಭಿನ್ನ ದೃಷ್ಟಿಕೋನಗಳನ್ನು ನೋಡೋಣ ಐಸೊಮೆಟ್ರಿಕ್ ಐಸೊಮೆಟ್ರಿಕ್ ವಿಷಯವು ಈ ರೀತಿ ಕಾಣುತ್ತದೆ ಮುಂಭಾಗದ ನೋಟ ಏನು ನೀವು ಅದನ್ನು ಊಹಿಸಬಲ್ಲಿರಾ ನಾನು ಈ ಸಂಪೂರ್ಣ ವಸ್ತುವನ್ನು ತಿರುಗಿಸಿದರೆ ನಾನು ಲಿಂಕ್ನಂತಹದನ್ನು ನೋಡಬಹುದುಅಲ್ಲಿ ವೃತ್ತಾಕಾರದ ರಂಧ್ರ ಇರುತ್ತದೆ ಮತ್ತು ನೀವು ಏನು ನೋಡುತ್ತಿದ್ದೀರಿ ಏಕಕೇಂದ್ರಕ ರಂಧ್ರಗಳು ಅದನ್ನು ನಾನು ನೋಡಬಹುದು ಆದ್ದರಿಂದ ಈಗ ಅದನ್ನು ನೋಡೋಣ 3 ಆಯಾಮವನ್ನು ಅಲ್ಲಿ ನೋಡುತ್ತಿದ್ದೀರಿ ಅಲ್ಲಿ ವೃತ್ತ ಮತ್ತು ಏಕಕೇಂದ್ರಕ ವೃತ್ತವಿದೆ ಮತ್ತು ಬೆಳಕಿನ ಕಾರಣದಿಂದಾಗಿ ಸಾಲಿಡ್ ವರ್ಕ್ಸ್ ನ ಸಂಪೂರ್ಣ ಶಕ್ತಿಯು ಆ ವಸ್ತುವಿನ ಮೇಲೆ ಎಚ್ಚರಿಕೆಯಿಂದ ಬೆಳಕನ್ನು ನೀಡುವ ಮೂಲಕ ಈ ಮಟ್ಟಕ್ಕೆ ಬರುತ್ತದೆ 3 ಆಯಾಮದ ವಸ್ತುವಂತೆ ನೀವು ಇನ್ನೂ ಭಾವಿಸಲು ಪ್ರಾರಂಭಿಸುತ್ತೀರಿ ಆ ವಸ್ತುವನ್ನು ದೃಶ್ಯೀಕರಿಸಲು ಇದು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಇದನ್ನು ನೋಡೋಣ ಈಗ ನಾನು ಕಟ್ ವಿಭಾಗವನ್ನು ಹೊಂದಲು ಬಯಸುತ್ತೇನೆ ಬಹುಶಃ ಕಟ್ ವಿಭಾಗವು ಈ ಮೂಲಕ ಹಾದುಹೋಗುತ್ತದೆ ಮತ್ತು ಮುಂಭಾಗದ ಭಾಗವನ್ನು ತೆಗೆದುಹಾಕಲು ನಾನು ಬಯಸುತ್ತೇನೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಬೇಕು ಸೆಕ್ಷನ್ ವ್ಯೂ ಎಂಬುದೊಂದಿದೆ ಹ್ಯಾಶ್ ಮಾಡಿದ ಭಾಗವನ್ನು ತೋರಿಸುವ ಲಿಂಕ್ ಇದೆ ಅದನ್ನು ನೋಡಿ ಅದನ್ನು ಒತ್ತಿ ಈಗ ನಾನು ಹೊಂದಲು ಬಯಸುವ ಸ್ಲೈಸ್ ಇದಾ ಅಥವಾ ನಾನು ಬಯಸಿದ ಈ ವಿಭಾಗವನ್ನು ಹೊಂದಲು ಕೋನವನ್ನು ಬದಲಾಯಿಸಬೇಕೇ ಆದ್ದರಿಂದ ನಾನು ಆ ವಿಭಾಗವನ್ನು ಹೊಂದಲು ಬಯಸುವ ವಿಭಿನ್ನ ಸಮತಲಗಳಿವೆ ಆದರೂ ಹಿಂದಿನದನ್ನು ಇನ್ನೂ ತೆಗೆದಿಲ್ಲ ನೀವು ನೋಡಬಹುದು ಮುಂಭಾಗದ ಭಾಗವನ್ನು ತೆಗೆದುಹಾಕುತ್ತಿರುವಾಗ ವಿಭಾಗೀಯ ವೀಕ್ಷಣೆಗಳು ಕಾರ್ಯನಿರ್ವಹಿಸುವ ವಿಧಾನ ಅದು ಆ ವಿಭಾಗವನ್ನು ಆ ವಸ್ತುವಿನ ಮೂಲಕ ಹಾದುಹೋಗುವ ಸಮತಲವಾದ ಸ್ಲೈಸ್ನಂತೆ ಇರುವದನ್ನು ಹೊಂದಲು ನಾನು ಬಯಸುತ್ತೇನೆ ಆದ್ದರಿಂದ ತೆಗೆದುಹಾಕಲಾದ ಮೇಲಿನ ಭಾಗ ಏನೇ ಇರಲಿ ಹಸಿರು ಬಣ್ಣ ಅಥವಾ ನೀಲಿ ಬಣ್ಣವನ್ನು ನೀಡಲು ನಾನು ಬಯಸುವುದಿಲ್ಲ ಆದ್ದರಿಂದ ನಾನು ಯಾವಾಗಲೂ ಬೇರೆ ರೀತಿಯ ಹ್ಯಾಶ್ ರೀತಿಯ ಬಣ್ಣಗಳನ್ನು ನೀಡುತ್ತೇನೆ ಉದಾಹರಣೆಗೆ ನಾನು ಕೇಸರಿ ಬಣ್ಣವನ್ನು ನೀಡಲು ಬಯಸುತ್ತೇನೆ ಆದ್ದರಿಂದ ನಾನು ಅದನ್ನು ನಿರ್ಮಿಸುವ ವಿಧಾನವು ಇದಾಗಿದೆ ನಾವು ಒತ್ತೋಣ ನಾನು ಓಕೆ ಒತ್ತಿದರೆ ಅದು ಈ ವಿಭಾಗದಲ್ಲಿ ನೆಲೆಗೊಳ್ಳುತ್ತದೆ ಬಹುಶಃ ನಾನು ಈ ವಿಭಾಗವನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಮಾಡಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಬೇಕು 0 ಬದಲಿಗೆ ನಾವು 5 ಮಿ ಮೀ ಕೊಡೋಣ ಆದ್ದರಿಂದ ಸ್ಲೈಸ್ ಅನ್ನು ಮೇಲಕ್ಕೆ ಸರಿಸಲಾಗಿದೆ ಈಗ ನಾವು 10 ಎಂಎಂ ನೀಡೋಣ ಆದ್ದರಿಂದ ನಾವು ವಿಭಾಗೀಯ ವೀಕ್ಷಣೆಗಳನ್ನು ನೋಡುವ ರೀತಿ ಇದು ಈಗ ಮೈನಸ್ 5 ಎಂಎಂ ನಂತಹದನ್ನು ನೀಡೋಣ ಆದ್ದರಿಂದ ಅದು ಇಳಿಯಿತು ಈಗ ಓಕೆ ಒತ್ತಿ ಐಸೊಮೆಟ್ರಿಕ್ ಕೋನದೊಂದಿಗೆ ವಿಭಾಗೀಯ ನೋಟವನ್ನು ನಾವು ನೋಡುತ್ತಿದ್ದೇವೆ ಇದು ಐಸೊಮೆಟ್ರಿಕ್ ವೀಕ್ಷಣೆ ಈಗ ನಾನು ಕೇವಲ ಮುಂಭಾಗದ ನೋಟವನ್ನು ನೋಡಲು ಬಯಸುತ್ತೇನೆ ಹಿಂಭಾಗದ ಆವೃತ್ತಿ ಗೋಚರಿಸುವುದಿಲ್ಲ ಆದ್ದರಿಂದ ನಾವು ವಸ್ತುಗಳನ್ನು ಚಿತ್ರಿಸುವಾಗ ನಾವು ವಿಭಾಗಗಳಲ್ಲಿ ಈ ಮರೆಮಾಡಲಾದ ಸಾಲುಗಳನ್ನು ತೋರಿಸುವುದಿಲ್ಲ ಈಗ ನಾನು ಅದನ್ನು ಮೇಲಿನಿಂದ ನೋಡಲು ಬಯಸುತ್ತೇನೆ ಇದು ಹೀಗೆ ಕಾಣುತ್ತದೆ ನಾವು ಹೊಂದಿರುವ 2 ಡಿ ಚಿತ್ರವೂ ಕಂಪ್ಯೂಟರ್ ಮಟ್ಟದಲ್ಲೂ ಅದೇ ತರಹವಾಗಿದೆ ಏಕೆಂದರೆ ಹಿಂದಿನ ದಿನಗಳಲ್ಲಿ ಸುಮಾರು 50 60 ವರ್ಷಗಳ ಹಿಂದೆ ಜನರು ರೇಖಾಚಿತ್ರಗಳು ಪ್ರೊಡಕ್ಷನ್ ರೇಖಾಚಿತ್ರ ಗಳ ವಿಷಯದಲ್ಲಿ 2 ಡಿ ರೇಖಾಚಿತ್ರಗಳ ಮೂಲಕ ತಮ್ಮ ಕೌಶಲ್ಯವನ್ನು ಸಂವಹನ ಮಾಡುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ 3 ಡಿ ಸಾಫ್ಟ್ವೇರ್ ವಸ್ತುವನ್ನು ವಿನ್ಯಾಸಗೊಳಿಸಲು ಮತ್ತು ಅದನ್ನು ದೃಶ್ಯೀಕರಿಸಲು ನಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ಕೆಲವು ವಿನ್ಯಾಸಗಳು ಉದಾಹರಣೆಗೆ ಈ ಟೇಪರಿಂಗ್ ಆಗುತ್ತದೆಯೋ ಇಲ್ಲವೋ ಕಂಪ್ಯೂಟರ್ ಮಟ್ಟದಲ್ಲಿ ಈ ಎಲ್ಲ ವಿಷಯಗಳಿಗೆ ಎಷ್ಟು ಟೊಲರೆನ್ಸ್ ನೀಡಬೇಕು ಹೀಗೆ ಇನ್ನೂ ನೀವು ಅನೇಕ ವಿಷಯಗಳನ್ನು ನಿರ್ಮಿಸಬಹುದು ನೀವು ಒಂದು ಭಾಗವನ್ನು ನಿರ್ಮಿಸುತ್ತೀರಿ ನಿಮ್ಮ ಸ್ನೇಹಿತ ಬೇರೆ ಭಾಗವನ್ನು ನಿರ್ಮಿಸುತ್ತಾನೆ ನಂತರ ನೀವು ಜೋಡಿಸುತ್ತೀರಿ ನಂತರ ನೀವು ಅದನ್ನು ರೇಖಾಚಿತ್ರಗಳಾಗಿ ರವಾನಿಸುತ್ತೀರಿ ಕಂಪ್ಯೂಟರ್ ಗಳ ಮೂಲಕವೇ ಈ ರೀತಿಯ ವಿಷಯಗಳು ಸಾಧ್ಯ ಮತ್ತು ನೀವು ರೇಖಾಚಿತ್ರವನ್ನು ಪುನರಾವರ್ತಿಸಬಹುದು ನೀವು ಕ್ಷಣಾರ್ಧದೊಳಗೆ ಅದನ್ನು ಬಹು ಪ್ರತಿಗಳಲ್ಲಿ ಉಳಿಸಬಹುದು ಮುಂದಿನ ತರಗತಿಯಲ್ಲಿ ಈ 3 ಆಯಾಮದ ರೇಖಾಚಿತ್ರಗಳ ಬಗ್ಗೆ ನಾವು ಇನ್ನಷ್ಟು ಕಲಿಯುತ್ತೇವೆ